ಸರಿ ನಾವು ಈ ವಿಷಯಗಳಿಗೆ ಹಿಂತಿರುಗುತ್ತೇವೆ ಮುಂದಿನದು B 12 ಆಗಿದ್ದರೆ p 1 q 2 ಆದ್ದರಿಂದ B12 cos 1 2 V1V2cos 1cos 2 K1NBRAK1AK2RK ಈ ಪದವನ್ನು ವಿಸ್ತರಿಸಿ ಸರಿ ಮತ್ತು ಎಲ್ಲಾ ಮೌಲ್ಯಗಳು ತಿಳಿದಿವೆ ಈ ಎಲ್ಲಾ ಡೇಟಾವನ್ನು ನೀವು ಹೊಂದಿದ್ದೀರಿ ನೀವು ಸರಿಯಾಗಿ ಬದಲಿ ಮಾಡುತ್ತೀರಿ ಮತ್ತು ನೀವು ಹಾಗೆ ಮಾಡಿದರೆ ನಿಮಗೆ 12 14 ಸಿಗುತ್ತದೆ ಆದ್ದರಿಂದ ನಾವು ನೋಡಿದ cos 1 2 cos 0 1 0 ಮತ್ತು A 12 0 ಆದ್ದರಿಂದ ಈ ಎಲ್ಲಾ ಡೇಟಾವನ್ನು ನೀವು ಇಲ್ಲಿ ಇರಿಸಿದ್ದೀರಿ ನೀವು ಇಲ್ಲಿ ಹಾಕಿದರೆ ನಿಮ್ಮ B 12 0 002928 p u ಈಗ ಎಲ್ಲಾ ಕರೆಂಟ್ ಪ್ರತಿರೋಧ ಪ್ರತಿ ಯೂನಿಟ್ಗೆ ಪಡೆದುಕೊಂಡಿದ್ದೇವೆ ಆದ್ದರಿಂದ ಇದು ಪ್ರತಿ ಯೂನಿಟ್ಗೆ ಆಗಿದೆ ಈಗ ಪ್ರತಿ ಯೂನಿಟ್ಗೆ ಬೇಸ್ MVA ಗೆ 100 MVA ನೀಡಲಾಗಿದೆ ಆದ್ದರಿಂದ ನೈಜ ಪ್ರಮಾಣಗಳ ಪ್ರಕಾರ ನೀವು ಅದರ ಸರಿಯಾದ ಮೌಲ್ಯವನ್ನು ಕಂಡುಹಿಡಿಯಬೇಕು ಅದು Bಬಿ ಗುಣಾಂಕ ಆಯಾಮವು ಮೆಗಾವಾಟ್ ವಿಲೋಮವಾಗಿದ್ದು ಅದು ಪ್ರತಿ ಯೂನಿಟ್ಗೆ ಇರುವುದರಿಂದ ನಾನು ನಿಮಗೆ ಹೇಳಿದೆ ಆದ್ದರಿಂದ ಅದಕ್ಕಾಗಿಯೇ ಈ ನಿಮಗೆ ಸಿಕ್ಕಿದ B 11 ಅದನ್ನು 100 MVA ಬೇಸ್ನಿಂದ ಭಾಗಿಸಬೇಕು ಗುಣಿಸಬೇಡಿ ಸರಿ ಇದನ್ನು 100 ರಿಂದ ಭಾಗಿಸಬೇಕು ಮತ್ತು ನಂತರ ಅದು ಮೂಲ ಘಟಕ ಮೆಗಾವ್ಯಾಟ್ ವಿಲೋಮವಾಗುತ್ತದೆ ಆದ್ದರಿಂದ ಬಿ ಗುಣಾಂಕದ ಪ್ರತಿ ಯುನಿಟ್ ಮೌಲ್ಯವನ್ನು ಮೂಲ MVA ಮೂಲಕ ಭಾಗಿಸಬೇಕು ಅದು ನಿಮಗೆ ಮೆಗಾವ್ಯಾಟ್ ವಿಲೋಮವನ್ನು ನೀಡುತ್ತದೆ ಸರಿ ಆದ್ದರಿಂದ B 11 B 12 ಮತ್ತು B 12 ಇವುಗಳು ಮೌಲ್ಯಗಳು ಆ ನೈಜ ಪ್ರಮಾಣ ಅಥವಾ ನೈಜ ಘಟಕ MW ವಿಲೋಮ B110 002928×10 2MW 1 ಇದು ಕೊನೆಯ ಉದಾಹರಣೆಯಾಗಿದೆ ಆದ್ದರಿಂದ ವಿದ್ಯುತ್ ಜಾಲಕ್ಕೆ ಕ್ರಮವಾಗಿ ವಿದ್ಯುತ್ P1 100 ಮೆಗಾವ್ಯಾಟ್ P2 100ಮೆಗಾವ್ಯಾಟ್ ಮತ್ತು P3 400 ಮೆಗಾವ್ಯಾಟ್ ಪೂರೈಸುವ ಮೂರು ಉತ್ಪಾದನಾ ಕೇಂದ್ರಗಳು B 11 0 01 B 22 0 03 B 12 0 001 B 23 0 004 B 31 0 001ಎಂದು ನೀಡಲಾಗಿದೆ B12 B21 ಅವು ಒಂದೇ B23 B32 ಅವು ಒಂದೇ ಆಗಿರುತ್ತವೆ ಮತ್ತು B13 ಮತ್ತು B31 ಅವು ಒಂದೇ ಆಗಿರುತ್ತವೆ ಸರಿ ಆದ್ದರಿಂದ ನಿಮ್ಮ Pಪಿ ನಷ್ಟ ಈ ಪ್ರಸರಣ ನಷ್ಟ ಮತ್ತು dPLossdPi ಡಿಪಿ ಲೋಸ್ ಡಿಪಿ ಐ ಮೌಲ್ಯ ಎಂದು ನೀವು ಕರೆಯುವದನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ 86 ಸಮೀಕರಣದಿಂದ ನಷ್ಟ ಸೂತ್ರವು PLossp1mq1mPpBpqPq ನಾವು ಸಹ ಬಸ್ ಬಾರ್ ಸಂಖ್ಯೆ 3 ಆದ್ದರಿಂದ m 3 ಏಕೆಂದರೆ ಒಟ್ಟು ಉತ್ಪಾದಿಸುವ ಸಸ್ಯಗಳ ಸಂಖ್ಯೆ P 1 P 2 P 3 ಮೂರು ಸಸ್ಯಗಳು ಇವೆ ಆದ್ದರಿಂದ ಮೀ 3 ಆದ್ದರಿಂದ ನೀವು ಇದನ್ನು ವಿಸ್ತರಿಸುತ್ತೀರಿ ಸರಿ ನೀವು ಈ PLossp13q13PpBpqPqP12B11P1B12P2P1B13P3P2B21P1P22B22P2B23P3P3B31P1P3B32P2P32B33 ತಿಳಿದಿರುವ ಎಲ್ಲಾ B ಬಿ ಗುಣಾಂಕವನ್ನು ನೀಡಲಾಗಿದೆ ಮತ್ತು ನೀವು ಈ ಎಲ್ಲಾ ಮೌಲ್ಯಗಳನ್ನು ಬದಲಿಸುತ್ತೀರಿ ಸರಿ

ಆದ್ದರಿಂದ ನೀವು ಎಲ್ಲಾ 100 MVA ಬೇಸ್ ಅನ್ನು ಬದಲಿಸಿದರೆ P 1 100 MW 1 0 p 0 p u P 3 400 MW 4 0 p ಆದ್ದರಿಂದ ಬದಲಿ ಮತ್ತು ಲೆಕ್ಕಾಚಾರ ಮಾಡಿ P Loss 0 ಈಗ ನಿಮ್ಮ ಹೆಚ್ಚುತ್ತಿರುವ ನಷ್ಟ ನಿಮ್ಮ ಈ ನಷ್ಟದ ದರವು ಸಸ್ಯಕ್ಕೆ dPLossdPqp132 BpqPp ಗೆ ಸಂಬಂಧಿಸಿದೆ ಈ ಅಭಿವ್ಯಕ್ತಿ ಕೂಡ ನಾವು ನೋಡಿದ್ದೇವೆ ಸರಿ ಈಗ ಆ ಸಂದರ್ಭದಲ್ಲಿ ನೀವು ಈ ರೀತಿ q 123 ಅನ್ನು ಹಾಕುತ್ತೀರಿ ಮತ್ತು ನೀವು ಈ ಅಭಿವ್ಯಕ್ತಿ ಪಡೆಯುತ್ತೀರಿ dPLossdP12P1B112B21P22B31P30 016 dPLossdP22P2B222B22P12B32P30 1252 dPLossdP32P3B332B13P12B23P20 3196 ಸರಿ ಆದ್ದರಿಂದ ಈ ಆರ್ಥಿಕ ಹೊರೆ ರವಾನೆ ಅಧ್ಯಾಯಕ್ಕೆ ಇದು ಕೊನೆಯ ಉದಾಹರಣೆಯಾಗಿದೆ ಇದು ಬಹಳ ಉದ್ದವಾಗಿದೆ ಸರಿ ಆದರೆ ವಿಷಯಗಳು ತುಂಬಾ ಸರಳವಾಗಿದೆ ಸರಿ ಕೇವಲ ವಿಷಯವೆಂದರೆ ನೀವು ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿದರೆ ನಂತರ ಎಲ್ಲವೂ ನಿಮಗೆ ಸರಿಹೊಂದುತ್ತದೆ ಸರಿ ಮುಂದಿನದು ತಪ್ಪು ಅಧ್ಯಯನ ಸರಿ ಆದ್ದರಿಂದ ವಾಸ್ತವವಾಗಿ ಸಮ್ಮಿತೀಯ ಮೂರು ಹಂತದ ದೋಷವಿದೆ ಈಗ ದೋಷ ಅಧ್ಯಯನಗಳಲ್ಲಿ ಸಾಮಾನ್ಯ ನೋಟವು ಸಮ್ಮಿತೀಯ ಮೂರು ಹಂತದ ದೋಷವನ್ನು ಹೊಂದಿದೆ ನಂತರ ನಿಮ್ಮ ಸಮ್ಮಿತೀಯ ಘಟಕಗಳನ್ನು ನೀವು ಕರೆಯುವುದನ್ನು ಮತ್ತು ನಂತರ ಅಸಮತೋಲಿತ ತಪ್ಪು ಎಂದು ನಾವು ಅಧ್ಯಯನ ಮಾಡಬೇಕು ಈಗ ಸಾಮಾನ್ಯವಾಗಿ ಈ ಸಮ್ಮಿತೀಯ ಮೂರು ಹಂತದ ದೋಷವು ಒಂದು ಅಥವಾ ಎರಡು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತದೆ Z ಬಸ್ ಅಲ್ಗಾರಿದಮ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಖಚಿತವಾಗಿ ಈ ಸಂದರ್ಭದಲ್ಲಿ ಸಮ್ಮಿತೀಯ ಮೂರು ಹಂತದ ದೋಷ ಅದು ಸಂಭವಿಸುವ ಸಂಭವನೀಯತೆ ತುಂಬಾ ಕಡಿಮೆ ನಾವು ತೆಗೆದುಕೊಳ್ಳುವ ತಪ್ಪು ಅಧ್ಯಯನಗಳನ್ನು ಒಂದು ಅಥವಾ ಒಂದೆರಡು ಉದಾಹರಣೆಗಳನ್ನು ನೋಡುತ್ತೇವೆ ಗದ್ಯದಲ್ಲಿ ಅನೇಕ ವ್ಯುತ್ಪನ್ನಗಳು ಲಭ್ಯವಿರಬಹುದು ಆದ್ದರಿಂದ ದೋಷದ ವಿದ್ಯುತ್ಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ಮೊದಲು ನಾನು ನಿಮಗೆ ತೋರಿಸುತ್ತೇನೆ ನಂತರ ಮತ್ತು ನೇರವಾಗಿ z ಬಸ್ ಕಟ್ಟಡ ಅಲ್ಗಾರಿದಮ್ಗೆ ನಾವು ಹೋಗುತ್ತೇವೆ ಏಕೆಂದರೆ ಈ ದೋಷವು ಬಹಳ ವಿರಳವಾಗಿದೆ ಆದ್ದರಿಂದ ಹೆಚ್ಚು ನಾವು ಸಮ್ಮಿತೀಯ ಘಟಕ ಮತ್ತು ನಿರ್ದಿಷ್ಟವಾಗಿ ಸಕಾರಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಅನುಕ್ರಮ ಜಾಲವನ್ನು ಕೇಂದ್ರೀಕರಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಏನು ಮಾಡುತ್ತೇವೆಂದರೆ ಯಾವುದೇ ಬಸ್ನಲ್ಲಿ ದೋಷವಿದ್ದರೆ ಈ ದೋಷ ಹೇಗೆ ನೆಟ್ವರ್ಕ್ ಅನ್ನು ಹೇಗೆ ಪರಿಹರಿಸಬಹುದು ಸರಿಯಾದ ಮತ್ತು ಕೆಲವು ಉದಾಹರಣೆಗಳನ್ನು ನಾವು ನೋಡುತ್ತೇವೆ ಆದ್ದರಿಂದ ಈ ರೀತಿಯ ದೋಷವನ್ನು ಎಲ್ಲಾ ಮೂರು ಹಂತಗಳಲ್ಲಿ ಏಕಕಾಲಿಕ ಶಾರ್ಟ್ ಸರ್ಕ್ಯೂಟ್ ಎಂದು ವ್ಯಾಖ್ಯಾನಿಸಬಹುದು ಇದು ಸಂಭವಿಸುವುದು ಬಹಳ ಅಪರೂಪ ಆದರೆ ಇದು ಸಂಭವಿಸುವ ಅವಕಾಶವಿದೆ ಸರಿ ಈ ರೀತಿಯ ದೋಷವು ವಿರಳವಾಗಿ ಸಂಭವಿಸುತ್ತದೆ ಮತ್ತು ಸಂಭವನೀಯತೆ ತುಂಬಾ ಕಡಿಮೆ ಸರಿ ಆದ್ದರಿಂದ ನಮ್ಮ ಏಕಾಗ್ರತೆಯು ಅಸಮತೋಲಿತ ದೋಷದ ಮೇಲೆ ಹೆಚ್ಚು ಇರುತ್ತದೆ ಮತ್ತು ಆ ಸಮ್ಮಿತೀಯ ಘಟಕದ ಮೊದಲು ಸರಿ ಉದಾಹರಣೆಗೆ ಯಾಂತ್ರಿಕ ಅಗೆಯುವ ಯಂತ್ರವು ಇಡೀ ಕೇಬಲ್ ಮೂಲಕ ತ್ವರಿತವಾಗಿ ಕತ್ತರಿಸಿದಾಗ ಇದು ಮೂರು ಹಂತದ ದೋಷವನ್ನು ಉಂಟುಮಾಡಬಹುದು ಮತ್ತು ಎಲ್ಲಾ ಮೂರು ಹಂತಗಳನ್ನು ಭೂಮಿಗೆ ಜೋಡಿಸುವ ಮೂಲಕ ನಿರ್ವಹಣೆಗೆ ಸುರಕ್ಷಿತವಾಗಿದ್ದ ರೇಖೆಯನ್ನು ಆಕಸ್ಮಿಕವಾಗಿ ಜೀವಂತಗೊಳಿಸಿದಾಗ ಇದು ಕೂಡ ಸಂಭವಿಸಬಹುದು ಸರಿ ವಾಸ್ತವದಲ್ಲಿ ಇದು ಮೂರು ಹಂತದ ದೋಷವನ್ನು ಸಹ ಸೃಷ್ಟಿಸುತ್ತದೆ ಸರಿ ಇನ್ನೊಂದು ವಿಷಯವೆಂದರೆ ಭೂಮಿಯ ಮೇಲೆ ನಿಧಾನ ದೋಷ ತೆರವುಗೊಳಿಸುವಿಕೆಯಿಂದಾಗಿ ದೋಷವು ಇತರ ಎರಡು ಹಂತಗಳಿಗೆ ಹರಡುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಮೂರು ಹಂತದ ದೋಷವೂ ಸಂಭವಿಸಬಹುದು ಸರಿ ಈ ರೀತಿಯ ದೋಷವು ವಾಸ್ತವವಾಗಿ ಅತ್ಯಂತ ತೀವ್ರವಾದ ದೋಷ ವಿದ್ಯುತ್ ಗೆ ಕಾರಣವಾಗುತ್ತದೆ ಇದರ ವಿರುದ್ಧ ವ್ಯವಸ್ಥೆಯನ್ನು ರಕ್ಷಿಸಬೇಕು ಏಕೆಂದರೆ ಮೂರು ಹಂತದ ಸಮ್ಮಿತೀಯ ದೋಷ ಎಂದರೆ ದೋಷ ವಿದ್ಯುತ್ ತುಂಬಾ ಹೆಚ್ಚಿರುತ್ತದೆ ಸರಿ ಆದ್ದರಿಂದ ದೋಷ ಅಧ್ಯಯನವು ವಾಸ್ತವವಾಗಿ ವಿದ್ಯುತ್ ವ್ಯವಸ್ಥೆಯ ವಿಶ್ಲೇಷಣೆಯ ಒಂದು ಪ್ರಮುಖ ಭಾಗವಾಗಿದೆ ನೀವು ಇದನ್ನು ಅಧ್ಯಯನ ಮಾಡಬೇಕು ಸರಿ ಮತ್ತು ಸಮಸ್ಯೆಯು ದೋಷಗಳ ಸಮಯದಲ್ಲಿ ಬಸ್ ವೋಲ್ಟೇಜ್ ಮತ್ತು ಲೈನ್ ವಿದ್ಯುತ್ಅನ್ನು ನಿರ್ಧರಿಸುತ್ತದೆ ಸರಿ ಆದ್ದರಿಂದ ಇದರರ್ಥ ಈ ಮೂರು ಹಂತದ ದೋಷವು ಅತ್ಯಂತ ತೀವ್ರವಾದ ದೋಷವಾಗಿದೆ ಸರಿ ಹಂತದ ರಿಲೇಗಳನ್ನು ಆಯ್ಕೆ ಮಾಡಲು ಮತ್ತು ಹೊಂದಿಸಲು ಈ ಮಾಹಿತಿಯನ್ನು ಬಳಸಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ ಬ್ರೇಕರ್ಗಳ ಸರಿಯಾದ ಆಯ್ಕೆ ಮತ್ತು ರಕ್ಷಣಾತ್ಮಕ ಪ್ರಸಾರಕ್ಕಾಗಿ ತಪ್ಪು ಅಧ್ಯಯನಗಳನ್ನು ಬಳಸಲಾಗುತ್ತದೆ ಅದು ನಿಮ್ಮ ತಪ್ಪು ಪ್ರಸ್ತುತ ವಿಷಯದ ಆಧಾರದ ಮೇಲೆ ಸರ್ಕ್ಯೂಟ್ ಬ್ರೇಕರ್ ರೇಟಿಂಗ್ ಅನ್ನು ಆಯ್ಕೆ ಮಾಡಲು ನೀವು ಹೋಗಬೇಕಾಗಿದೆ ಆದರೆ ಇಲ್ಲಿ ಹೇಗಾದರೂ ನಾವು ರಿಲೇ ಅಧ್ಯಯನ ಮಾಡುವುದಿಲ್ಲ ನಾವು ಸರ್ಕ್ಯೂಟ್ ಬ್ರೇಕರ್ ಅನ್ನು ಅಧ್ಯಯನ ಮಾಡುವುದಿಲ್ಲ ಅದು ಪ್ರತ್ಯೇಕ ವಿಷಯಗಳು ಸರಿ ಆದ್ದರಿಂದ ವಿದ್ಯುತ್ ವ್ಯವಸ್ಥೆಯ ನೆಟ್ವರ್ಕ್ ನಿಮ್ಮ ಸಿಂಕ್ರೊನಸ್ ಜನರೇಟರ್ಗಳು ಟ್ರಾನ್ಸ್ಫಾರ್ಮರ್ಗಳು ಪ್ರಸರಣ ಮಾರ್ಗಗಳು ಮತ್ತು ಲೋಡ್ಗಳನ್ನು ಒಳಗೊಂಡಿದೆ ಆದ್ದರಿಂದ ದೋಷದ ಸಮಯದಲ್ಲಿ ವಾಸ್ತವವಾಗಿ ಲೋಡ್ ವಿದ್ಯುತ್ಗಳನ್ನು ನಿರ್ಲಕ್ಷಿಸಬಹುದು ಏಕೆಂದರೆ ವೋಲ್ಟೇಜ್ ಆಳವಾಗಿದೆ ತುಂಬಾ ಕಡಿಮೆ ಆದ್ದರಿಂದ ಲೋಡ್ಗಳಿಂದ ಎಳೆಯಲ್ಪಟ್ಟ ವಿದ್ಯುತ್ಅನ್ನು ದೋಷ ವಿದ್ಯುತ್ಗೆ ಹೋಲಿಸಿದರೆ ನಿರ್ಲಕ್ಷಿಸಬಹುದು ಸರಿ ಆದ್ದರಿಂದ ವಾಸ್ತವವಾಗಿ ದೋಷ ವಿದ್ಯುತ್ ತುಂಬಾ ಹೆಚ್ಚಾಗಿದೆ ಸರಿ ಆದ್ದರಿಂದ ದೋಷದ ಸಮಯದಲ್ಲಿ ಲೋಡ್ ವಿದ್ಯುತ್ಗಳು ಅದನ್ನು ನಿರ್ಲಕ್ಷಿಸಬಹುದು ಸರಿ ಆದ್ದರಿಂದ ದೋಷ ವಿದ್ಯುತ್ನ ಪ್ರಮಾಣವು ಸಿಂಕ್ರೊನಸ್ ಜನರೇಟರ್ನ ಆಂತರಿಕ ಪ್ರತಿರೋಧವನ್ನು ಅವಲಂಬಿಸಿರುತ್ತದೆ ಅದು ನಿಜ ಮತ್ತು ಮಧ್ಯದ ಸರ್ಕ್ಯೂಟ್ನ ಪ್ರತಿರೋಧ ಸರಿ ಆದ್ದರಿಂದ ಜನರೇಟರ್ ನಡವಳಿಕೆಯನ್ನು ಮೂರು ವಿಭಿನ್ನ ಅವಧಿಗಳಾಗಿ ವಿಂಗಡಿಸಬಹುದು ಒಂದು ಉಪ ಅಸ್ಥಿರತೆಯು ಮೊದಲ ಕೆಲವು ಚಕ್ರಗಳಿಗೆ ಮಾತ್ರ ಇರುತ್ತದೆ ಸರಿ ತುಲನಾತ್ಮಕವಾಗಿ ದೀರ್ಘ ಸಮಯವನ್ನು ಒಳಗೊಂಡಿರುವ ಅಸ್ಥಿರ ಅವಧಿ ಮತ್ತು ನಂತರ ಸ್ಥಿರ ಸ್ಥಿತಿಯ ಅವಧಿ ಆದ್ದರಿಂದ ಜನರೇಟರ್ ನಡವಳಿಕೆಗಾಗಿ ನೀವು ಅವಧಿಗಳನ್ನು ಕರೆಯುವ ಮೂರು ವಿಭಿನ್ನವಾಗಿವೆ ಆದ್ದರಿಂದ ಮತ್ತೊಂದು ಪ್ರಮುಖ ಅಂಶವೆಂದರೆ ನಿಮ್ಮ ಸರ್ಕ್ಯೂಟ್ ಬ್ರೇಕರ್ಗಳನ್ನು MVA ಎಂದು ರೇಟ್ ಮಾಡಲಾಗಿದೆ ರೇಟ್ ಮಾಡಲಾದ MVA ಬ್ರೇಕಿಂಗ್ ಸಾಮರ್ಥ್ಯವು ಮೂರು ಹಂತದ ದೋಷ MVA ಅನ್ನು ಆಧರಿಸಿದೆ ಏಕೆಂದರೆ ಇದು ತೀವ್ರವಾಗಿದೆ ಸರಿ ಆದ್ದರಿಂದ ಮೂರು ಹಂತದ ದೋಷ ಲೆಕ್ಕಾಚಾರಕ್ಕಾಗಿ ನಾವು ಮಾಡಬೇಕಾದ ಊಹೆಗಳನ್ನು ಅನುಸರಿಸಿ ಸರಿ ಮೊದಲನೆಯದಾಗಿ ಎಲ್ಲಾ ಜನರೇಟರ್ಗಳ ಇಎಮ್ಎಫ್ 1∠0p ಈ ಊಹೆಯು ನಮ್ಮ ವಿಶ್ಲೇಷಣೆಯನ್ನು ಸುಲಭಗೊಳಿಸುತ್ತದೆ ಈ ಊಹೆಗಳು ಸಮಸ್ಯೆಯನ್ನು ಸರಳಗೊಳಿಸುತ್ತದೆ ಮತ್ತು ಇದರರ್ಥ ವೋಲ್ಟೇಜ್ ಅದರ ಅತ್ಯಲ್ಪ ಮೌಲ್ಯದಲ್ಲಿದೆ ಮತ್ತು ದೋಷದ ಸಮಯದಲ್ಲಿ ಸಿಸ್ಟಮ್ ಯಾವುದೇ ಹೊರೆಯಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ಎಲ್ಲಾ ಜನರೇಟರ್ಗಳ 1∠0p u ನಿಮ್ಮ 1∠0p u ಸರಿ ಮತ್ತು ಎಲ್ಲಾ emfಗಳು ಸಮಾನವಾಗಿರುವುದರಿಂದ ಮತ್ತು ಹಂತದಲ್ಲಿ ಎಲ್ಲಾ ಜನರೇಟರ್ಗಳನ್ನು ಒಂದೇ ಜನರೇಟರ್ನಿಂದ ಬದಲಾಯಿಸಬಹುದು ಸರಿ ಇದು ಸಹ ಸಾಧ್ಯ ಏಕೆಂದರೆ ನಾವು 1∠0p u ಮತ್ತು ಒಂದೇ ಹಂತದ ಕೋನವನ್ನು ಊಹಿಸುತ್ತಿರುವ ಎಲ್ಲಾ ವೋಲ್ಟೇಜ್ಗಳನ್ನು ಒಂದೇ ಜನರೇಟರ್ನಿಂದ ಪ್ರತಿನಿಧಿಸಬಹುದು ಇನ್ನೊಂದು ವಿಷಯವೆಂದರೆ ನಿಮ್ಮ ಚಾರ್ಜಿಂಗ್ ಕೆಪಾಸಿಟನ್ಸ್ ನಿಮ್ಮ ಲೋಡ್ ಫ್ಲೋ ಅಧ್ಯಯನಗಳಲ್ಲಿಯೂ ನಾವು ಅಧ್ಯಯನ ಮಾಡಿದ್ದೇವೆ ಸರಿ ಮತ್ತು ಅದರ ಕೆಪಾಸಿಟನ್ಸ್ ಅಧ್ಯಾಯವೂ ಸಹ ಆದ್ದರಿಂದ ಪ್ರಸರಣ ರೇಖೆಯ ಚಾರ್ಜಿಂಗ್ ಕೆಪಾಸಿಟನ್ಸ್ ಅನ್ನು ನಿರ್ಲಕ್ಷಿಸಲಾಗುತ್ತದೆ ಟ್ರಾನ್ಸ್ಫಾರ್ಮರ್ ಮಾದರಿಯಲ್ಲಿನ ಷಂಟ್ ಅಂಶಗಳು ನಿರ್ಲಕ್ಷಿಸಿದ ಟ್ರಾನ್ಸ್ಫಾರ್ಮರ್ ಪೈ ಮಾದರಿ ಆಗಿದೆ ಆ ಲೋಡ್ ಫ್ಲೋ ಅಧ್ಯಯನಗಳಲ್ಲಿ ನಾವು ನೋಡಿದ್ದೇವೆ ಅದು ಷಂಟ್ ಮಾದರಿ ಟ್ರಾನ್ಸ್ಫಾರ್ಮರ್ ಮಾದರಿಯನ್ನು ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಆದ್ದರಿಂದ ನಿಮಗಾಗಿ ಕೇವಲ ಒಂದು ಅಥವಾ ಎರಡು ಉದಾಹರಣೆಗಳು ಕೇವಲ ತಪ್ಪು ಅಧ್ಯಯನ ಉದಾಹರಣೆಗೆ ನಾಲ್ಕು ಬಸ್ ಮಾದರಿ ವಿದ್ಯುತ್ ವ್ಯವಸ್ಥೆಯನ್ನು ಚಿತ್ರ 1 ರಲ್ಲಿ ತೋರಿಸಲಾಗಿದೆ ಎಂಬ ನಿಮ್ಮ ಅಂಕಿ ಅಂಶವು ಮೂರು ಹಂತದ ಘನ ದೋಷಕ್ಕಾಗಿ ಶಾರ್ಟ್ ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಮಾಡಲು ನಾನು ನಿಮಗೆ ತೋರಿಸುತ್ತೇನೆ ಇದರರ್ಥ ಬಸ್ 4 ರಲ್ಲಿಯೇ ದೋಷ ಪ್ರತಿರೋಧ 0 ಎಂದು ನಾವು ಊ ಹಿಸುತ್ತೇವೆ ಆದ್ದರಿಂದ ಡೇಟಾವನ್ನು G1 11 2 kV 100 MVA xg10 08 p 2 kV 100 MVAxg20 08 p u ಸರಿ ಟ್ರಾನ್ಸ್ಫಾರ್ಮರ್ಗಳು ಇದು ರೇಖಾಚಿತ್ರ ಟ್ರಾನ್ಸ್ಫಾರ್ಮರ್ T1 ಮತ್ತು T2 ನಲ್ಲಿ ಟ್ರಾನ್ಸ್ಫಾರ್ಮರ್ ಆಗಿದೆ ಆದ್ದರಿಂದ T111110 kV 100 MVA xT10 06 p u ಮತ್ತು T211110 kV100MVA xT20 06 p u ಪೂರ್ವ ದೋಷ ವೋಲ್ಟೇಜ್ 1 o p u ಮತ್ತು ಪೂರ್ವ ದೋಷದ ವಿದ್ಯುತ್ಗಳು ನಿಮ್ಮ 0 ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಇದು ರೇಖಾಚಿತ್ರ ಸರಿ ವಾಸ್ತವವಾಗಿ ಇಲ್ಲಿ ಬರೆದದ್ದು ಇದೇ ಆದ್ದರಿಂದ ಇದು ರೇಖಾಚಿತ್ರವಾಗಿದೆ ಮತ್ತು ಇವುಗಳನ್ನು ನೀವು r ಎಂದು ಕರೆಯುವುದನ್ನು ನಿರ್ಲಕ್ಷಿಸಲಾಗಿದೆ ಆದ್ದರಿಂದ ಎಲ್ಲಾ ಶಾಖೆಯ ಪ್ರತಿಕ್ರಿಯೆಗಳನ್ನು ನೀಡಲಾಗಿದೆ ಆದರೆ ಇವುಗಳು ಪ್ರತಿರೋಧಗಳು ಎಂದು ಹೇಳುತ್ತದೆ ಸರಿ ಈಗ ಇಲ್ಲಿ ದೋಷ ಸಂಭವಿಸಿದೆ ಈ ಹಂತದಲ್ಲಿ ದೋಷ ಸಂಭವಿಸಿದೆ ಆದ್ದರಿಂದ ನೀವು ಈ ಅಂಕಿ 4 ಅನ್ನು ಹೊಂದಿರಬೇಕು ಈ ದೋಷವು ಇಲ್ಲಿ ಸಂಭವಿಸಿದ್ದರೆ ಆದ್ದರಿಂದ ನೀವು ಸಮಾನ ರೇಖಾಚಿತ್ರವನ್ನು ಪ್ರತಿನಿಧಿಸಬೇಕು ಸರಿ ಆದ್ದರಿಂದ ದೋಷ ಲೆಕ್ಕಾಚಾರಕ್ಕಾಗಿ ನಿಮ್ಮ ಸರ್ಕ್ಯೂಟ್ ಮಾದರಿ ಈ ಜನರೇಟರ್ ನಿಮ್ಮ ಜನರೇಟರ್ ಪ್ರತಿಕ್ರಿಯಾತ್ಮಕತೆಯನ್ನು xg1 xg2 ನೀಡಲಾಗಿದೆ ಸರಿ ಟ್ರಾನ್ಸ್ಫಾರ್ಮರ್ಗೆ x T1 x T2 ನೀಡಲಾಗಿದೆ ಆದ್ದರಿಂದ ಈ ಜನರೇಟರ್ 1 ದೋಷ ಸಂಭವಿಸಿದಾಗ ಇದು ನೆಲವನ್ನು ಸ್ಪರ್ಶಿಸಿದೆ ಆದ್ದರಿಂದ ಇಲ್ಲಿ ಜೆ 0 08 ಜನರೇಟರ್ ಮತ್ತು ಟ್ರಾನ್ಸ್ಫಾರ್ಮರ್ ಸಹ ಜನರೇಟರ್ ಮತ್ತು ಟ್ರಾನ್ಸ್ಫಾರ್ಮರ್ ಈ ರಿಯಾಕ್ಟನ್ಸ್ ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಈ ಎಲ್ಲಾ ವಿಷಯಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಬಸ್ 4 ನಲ್ಲಿ ದೋಷ ಸಂಭವಿಸಿದೆ ಸರಿ ಆದ್ದರಿಂದ ಇದು ಒಂದು ಈ ದೋಷ ಪ್ರತಿರೋಧ Z f 0 ಮತ್ತು ಇದರ ಮೂಲಕ ಸಾಗುತ್ತಿರುವ ವಿದ್ಯುತ್ I f ಸರಿ ಮತ್ತು ಇದು ನಿಜಕ್ಕೂ ಈ ಸಂಪೂರ್ಣ ಇವೆಲ್ಲವೂ ನೀವು ಈ ನೆಟ್ವರ್ಕ್ ಅನ್ನು ಜನರೇಟರ್ ನಿಮ್ಮ ಜನರೇಟರ್ 1 ಜನರೇಟರ್ 2 ಎಂದು ಕರೆಯುತ್ತೀರಿ ಅವುಗಳನ್ನು ಅವುಗಳ ಸಮಾನತೆಯಿಂದ ಪ್ರತಿನಿಧಿಸಲಾಗುತ್ತದೆ ಆ ಟ್ರಾನ್ಸ್ಫಾರ್ಮರ್ ಮತ್ತು ಜನರೇಟರ್ ಅನ್ನು ನೀವು ಅವುಗಳ ಪ್ರತಿಕ್ರಿಯೆಗಳು ಮತ್ತು ಈ ವೋಲ್ಟೇಜ್ ಎಂದು ಕರೆಯುತ್ತೀರಿ ಇದು V 40 ಸರಿ ಈ ವೋಲ್ಟೇಜ್ ವಾಸ್ತವವಾಗಿ ನೀವು 1∠0 ಎಂದು ಕರೆಯುವದನ್ನು ಇಲ್ಲಿ ತೋರಿಸಲಾಗಿಲ್ಲ ಮುಂದಿನ ಅಂಕಿ ಅಂಶವನ್ನು ತೋರಿಸಲಾಗಿದೆ ಅದು ನಿಮ್ಮ ಪೂರ್ವ ದೋಷ ವೋಲ್ಟೇಜ್ ಸರಿ ಮತ್ತು ಇದು ನಿಮ್ಮ Z f ದೋಷ ಪ್ರತಿರೋಧಕ್ಕೆ ಸಮಾನವಾಗಿರುತ್ತದೆ Z f 0 ಸರಿ ಆದ್ದರಿಂದ ಈ ಸಂಪೂರ್ಣ ನೆಟ್ವರ್ಕ್ ಅನ್ನು ನೀವು ಸರಳೀಕರಿಸಬೇಕು ಮತ್ತು ನಂತರ ಎಲ್ಲಾ ಜನರೇಟರ್ಗಳು ಅವುಗಳ ರಿಯಾಕ್ಟನ್ಸ್ ಗಳಿಂದ ಪ್ರತಿನಿಧಿಸುವ ದೋಷದ ಸಮಯದಲ್ಲಿ ನೀವು ಏನು ಮಾಡಿದ್ದೀರಿ ಟ್ರಾನ್ಸ್ಫಾರ್ಮರ್ ರಿಯಾಕ್ಟನ್ಸ್ ಸಹ ನೀವು ಅದನ್ನು ಮಾಡಬೇಕಾಗಿದೆ ಮತ್ತು ಇಲ್ಲಿ ದೋಷ ಸಂಭವಿಸಿದೆ ಸರಿ ಇದರರ್ಥ ಇದರಲ್ಲಿ ವೋಲ್ಟೇಜ್ ಪೂರ್ವ ದೋಷ ವೋಲ್ಟೇಜ್ ಆಗಿತ್ತು ಅದನ್ನೇ ನೀವು V 40 ಎಂದು ಕರೆಯಬೇಕು ಅದು ದೋಷ ಪ್ರತಿರೋಧದೊಂದಿಗೆ ಸರಣಿಯಲ್ಲಿರಬೇಕು ಸರಿ ಮತ್ತು ಇಲ್ಲಿ ಅದು ದೋಷ ಆದ್ದರಿಂದ ಅಲ್ಲಿ Z f 0 ಆದ್ದರಿಂದ ನಂತರ ನಾವು ಥೆವೆನಿನ್ ಸಮಾನ ಎಂದು ನೋಡುತ್ತೇವೆ ಇದು ನಿಮ್ಮದಾಗಿದ್ದರೆ ನೀವು ಆ ಸಮಾನ ರೇಖಾಚಿತ್ರವನ್ನು ಕರೆಯುತ್ತೀರಿ ಸರಿ ಆದ್ದರಿಂದ ಈ ರೇಖಾಚಿತ್ರವು ವಾಸ್ತವವಾಗಿ ನೀವು ಇದನ್ನು ಗಮನಿಸಿದರೆ ಈ ಎರಡು ವಾಸ್ತವವಾಗಿ ಸರಣಿಯಲ್ಲಿವೆ ಆದ್ದರಿಂದ ಈ 0 10 ಈ ಎರಡು ಸರಣಿಯಲ್ಲಿವೆ ಆದ್ದರಿಂದ ನೀವು ಅದನ್ನು ಸೇರಿಸಿದರೆ ಅದು 0 3 ಆಗಿರುತ್ತದೆ ಸರಿ ಮತ್ತು ನಂತರ ಈ 0 3 j0 1 ಇದೆ ಮತ್ತು 0 2 ಗೆ ಸಮಾನಾಂತರವಾಗಿರುತ್ತದೆ ಈ ಶಾಖೆ ಮತ್ತು ನೀವು ಸಮಾನ 1 ಅನ್ನು ತೆಗೆದುಕೊಂಡರೆ ಇದು ವಾಸ್ತವವಾಗಿ j 0 12 ಆಗುತ್ತದೆ ಸರಿ ಆದ್ದರಿಂದ ಈ ಎರಡು ಸರಣಿಯಲ್ಲಿವೆ ನೀವು ಇದನ್ನು ಸೇರಿಸಿ ಮತ್ತು ಅದು ಜೆ 0 3 ಆಗುತ್ತದೆ ಅದರೊಂದಿಗೆ j ಜೆ 0 2 ಸಮಾನಾಂತರವಾಗಿರುತ್ತದೆ ಆದ್ದರಿಂದ ನೀವು ತೆಗೆದುಕೊಳ್ಳುವ ಈ ಎರಡು ಸಮಾನಾಂತರ ಸಮಾನತೆಯು ನಿಜವಾಗಿ ಜೆ 0 12 ಆಗುತ್ತದೆ ಸರಿ ಮತ್ತು ನಂತರ ಇದು ನೀವು ಬಸ್ 3 ಎಂದು ಕರೆಯುವದನ್ನು ತೆಗೆದುಹಾಕಲಾಗುತ್ತದೆ ಅಂದರೆ ಈ ನೆಟ್ವರ್ಕ್ನಿಂದ ಬಸ್ 3 ಇಲ್ಲ ಏಕೆಂದರೆ ನಿಮ್ಮನ್ನು ಅಲ್ಲಿ ಸೇರಿಸಲಾಗಿದೆ ಆದ್ದರಿಂದ ಬಸ್ 3 ಅನ್ನು ಎಲಿಮಿನೇಟ್ ಮಾಡಿದಂತೆ ಇಲ್ಲ ಸರಿ ಆದ್ದರಿಂದ ಬಸ್ 2 ಆದ್ದರಿಂದ 4 ರಿಂದ 2 ಅನ್ನು 0 1 ಸಾಲಿನ ಪ್ರತಿರೋಧದ ಮೂಲಕ ಸಂಪರ್ಕಿಸಲಾಗಿದೆ ಆದ್ದರಿಂದ jಜೆ 0 1 ಇದೆ ಮತ್ತು ಈ ಎರಡನ್ನು ಸೇರಿಸಲಾಗುತ್ತದೆ ಆದ್ದರಿಂದ jಜೆ 0 14 ಈ ಎರಡನ್ನು jಜೆ 0 14 ಸೇರಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಬಸ್ 2 ಅದನ್ನು ಇಲ್ಲಿ ಸಂಪರ್ಕಿಸಲಾಗಿದೆ 14 ಮತ್ತು ಇದು V 40 1∠0 ಸರಿ ಆದ್ದರಿಂದ ಇದನ್ನು ಮಾಡಿದ ನಂತರ ಇದು ನಿಜಕ್ಕೂ ಡೆಲ್ಟಾ ಕಾರ್ನರ್ ಆಗಿದೆ ಈ ಮೊದಲ ವಿಷಯವೆಂದರೆ ಈ ಎರಡು ಜನರೇಟರ್ ನೆಲವನ್ನು ಸ್ಪರ್ಶಿಸಿದೆ ಅಂದರೆ ಈ ಎರಡು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಇಲ್ಲಿ ಅದು ಪ್ರಸ್ತುತ I 1f ಆಗಿದೆ ಮತ್ತು ಇಲ್ಲಿ ಇದು I 2f ಎಂದು ಹೇಳುತ್ತದೆ ಇಲ್ಲಿ ದೋಷ ವಿದ್ಯುತ್ನ ಸಮಯದಲ್ಲಿ ಇಲ್ಲಿ ಹರಿಯುವುದು I 1f ಮತ್ತು I 2f ಮತ್ತು ಇದು ಬಸ್ 4 ಮತ್ತು ಇದು ಡೆಲ್ಟಾ ಸಂಪರ್ಕವು ಸಾಮಾನ್ಯ ನೆಲವಾಗಿದೆ ಆದ್ದರಿಂದ jಜೆ 0 14 ಪಾಯಿಂಟ್ ಈ ಎರಡು ಸಮಾನಾಂತರವಾಗಿರುತ್ತವೆ ಮತ್ತು ಈ ಡೆಲ್ಟಾ ಸಂಪರ್ಕವನ್ನು ಮೊದಲು ನೀವು ಅದನ್ನು ಸ್ಟಾರ್ ಆಗಗಿ ಪರಿವರ್ತಿಸುತ್ತೀರಿ ಸರಿ ನಾನು ನಿಮಗೆ ಡೆಲ್ಟಾವನ್ನು ಸ್ಟಾರ್ ಮಾಡಲು ಅಥವಾ ಸ್ಟಾರ್ ಟು ಡೆಲ್ಟಾ ಎಂದು ಹೇಳುವುದಿಲ್ಲ ನಿಮಗೆ ತಿಳಿದಿದೆ ಸರಿ ಆದ್ದರಿಂದ ಈ ವೋಲ್ಟೇಜ್ V 40 1∠0 ವಿದ್ಯುತ್ ದೋಷಕ್ಕೆ ಹೋಗುತ್ತದೆ ಏಕೆಂದರೆ ದೋಷ ಪ್ರತಿರೋಧ 0 ಆಗಿದೆ ಆದ್ದರಿಂದ ಅದನ್ನು ಇಲ್ಲಿ ತೋರಿಸಲಾಗಿಲ್ಲ ಸರಿ ಇದರರ್ಥ ನೀವು ಸರಳೀಕರಿಸಿದರೆ ಅದನ್ನು ಸ್ಟಾರ್ ನ್ನು ಡೆಲ್ಟಾ ಮಾಡಿ ಆದ್ದರಿಂದ j 0 14 ಇರುತ್ತದೆ ಮತ್ತು ಈ ಶಾಖೆಯು j 0 0375 ಆಗಿರುತ್ತದೆ ಇದು j 0 0375 ಮತ್ತು ಇದು jಜೆ 0 03125 ಸರಿ ಆದ್ದರಿಂದ ಈ ಎರಡು ಸರಣಿಯಲ್ಲಿವೆ ಈ ಎರಡು ಸರಣಿಯಲ್ಲಿವೆ ಮತ್ತು ಇವೆರಡೂ ಒಟ್ಟಾಗಿ ಇವೆರಡೂ ಒಟ್ಟಾಗಿವೆ ಅವು ಸಮಾನಾಂತರವಾಗಿ ಇದಕ್ಕೆ ಸಮನಾಗಿವೆ ಸರಿ ಮತ್ತು ನೀವು ಕರೆಯುವದನ್ನು ಸೇರಿಸಿ ಆದ್ದರಿಂದ ನೀವು ಅಂತಿಮವಾಗಿ j 0 12 ಅನ್ನು ಪಡೆಯುತ್ತೀರಿ ಅಂದರೆ jಜೆ 0 14 ಮತ್ತು j 0 0375 ನಾವು ಅದನ್ನು ಸೇರಿಸುತ್ತೇವೆ ನೀವು ಅದನ್ನು ಎರಡು ಸಮಾನವೆಂದು ಸೇರಿಸಿ ಅದನ್ನು ಸಮಾನಾಂತರವಾಗಿ ಮಾಡಿ ಆದ್ದರಿಂದ ಏನೇ ಬರಲಿ ನೀವು ಇದನ್ನು ಸೇರಿಸುವುದರಿಂದ ಅದು ಅರ್ಧದಷ್ಟು ಇರುತ್ತದೆ ಆದ್ದರಿಂದ ಒಟ್ಟು j 0 12 ಬರುತ್ತದೆ ಸರಿ ಆದ್ದರಿಂದ ನಿಮ್ಮ I f V 40 Z ಗೆ ಸಮಾನವಾಗಿರುತ್ತದೆ ಅಂದರೆ V 40 ಪೂರ್ವ ದೋಷ ವೋಲ್ಟೇಜ್ 1∠0j0 12 j8 33 p u ಸರಿ ಆದ್ದರಿಂದ ಅದು ತಪ್ಪು ವಿದ್ಯುತ್ಆಗಿದೆ ಈಗ ಪ್ರತಿ ಶಾಖೆಗೆ I 24 ಆ ದೋಷವು ಬಸ್ 4 ನಲ್ಲಿ ಸಂಭವಿಸಿದೆ ಆದ್ದರಿಂದ V 4f 0 0 ಬಸ್ ದೋಷಯುಕ್ತ ಬಸ್ನಲ್ಲಿ ವೋಲ್ಟೇಜ್ 0 ಆಗಿರುತ್ತದೆ ಸರಿ ಈಗ I24V2f V4f j0 100 4169j0 10 j4 u ಸರಿ ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ವಿ ಅಥವಾ ಹಿಡಿದುಕೊಳ್ಳಿ ಇಲ್ಲಿ ಅದು ಸರಿ ನಿಜವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಈಗ ದೋಷ ವಿದ್ಯುತ್ ಇಲ್ಲಿಯೇ ಹಿಡಿದುಕೊಳ್ಳಿ ಮುಂದೆ ನಿಮ್ಮ I1fI2f j8 1775j0 17750 1775 j4 165 p u ಆದ್ದರಿಂದ ಆ I1fEg10 V1f j0 14 j4 165 p u ಆದ್ದರಿಂದ ಇದನ್ನು ನೋಡುವಾಗ ಈ ರೇಖಾಚಿತ್ರವನ್ನು ನೋಡಿ ಸರಿ ಈ ರೇಖಾಚಿತ್ರವನ್ನು ನೀವು ನೋಡಿದರೆ ಜನರೇಟರ್ ವೋಲ್ಟೇಜ್ E g1 ಎಂದು ನೀವು ಭಾವಿಸಿದರೆ ಅದು Eg10 ಆಗಿರುತ್ತದೆ ಈ ವಿಷಯ ಪೂರ್ವ ದೋಷ ವೋಲ್ಟೇಜ್ ಮೈನಸ್ V 1f ಅನ್ನು jಜೆ 0 14 ರಿಂದ ಭಾಗಿಸಿದಾಗ I 1f ಗೆ ಸಮನಾಗಿರುತ್ತದೆ ಈ I 1f I 2f j4 165 p u ಆದ್ದರಿಂದ E g1 0 1∠0 ಸರಿ ಆದ್ದರಿಂದ ಅದನ್ನು ಇಲ್ಲಿ ಇರಿಸಿ ಮತ್ತು ನೀವು V 1f 0 4169 p ಅದೇ ರೀತಿ ನೀವು ನಿಮ್ಮ V 2f ಗೆ ಹೋದರೆ ನೀವು ಲೆಕ್ಕ ಹಾಕುತ್ತೀರಿ ಮತ್ತು 0 u ಅನ್ನು ಪಡೆಯುತ್ತೀರಿ ಏಕೆಂದರೆ V 2f ನ ಸಂದರ್ಭದಲ್ಲಿ ಅದು Eg20 V2f j0 14 ಆಗಿರುತ್ತದೆ ನೀವು ಪಡೆಯುವುದು I 2f I 1f j4 u ಆದ್ದರಿಂದ ಇದನ್ನು ಮಾಡಿದ ನಂತರ ನೀವು ಒಂದೇ ಮೌಲ್ಯವನ್ನು ಪಡೆಯುತ್ತೀರಿ ಈಗ ಮುಂದಿನದು ಇದು ಸರಿ ಆದ್ದರಿಂದ ಮುಂದಿನದು ನಿಮ್ಮ V 4f ದೋಷಪೂರಿತ ವೋಲ್ಟೇಜ್ ಶೂನ್ಯ ಬಸ್ ನಿಮ್ಮಿಂದ ಸಂಭವಿಸಿದೆ ಎಂದರೆ ನೀವು ದೋಷ ಎಂದು ಕರೆಯುವದು ಬಸ್ 4 ರಲ್ಲಿ ಸಂಭವಿಸಿದೆ ಆದ್ದರಿಂದ V 4 ಎಫ್ 0 0 ಅಂದರೆ I 24 V 2f V 4f j0 1 j4 169 p u ಅಂತೆಯೇ I 21 V 2f V 1f j0 200 ಸರಿ ಅದೇ ರೀತಿ I 2f I 24 I 21 I 23 ಸರಿ ನೀವು ಈ ರೇಖಾಚಿತ್ರಕ್ಕೆ ಬಂದರೆ I 2f ಎಂದು ಈ ರೇಖಾಚಿತ್ರಕ್ಕೆ ನೀವು ಬಂದರೆ ನೀವು ಕಿರ್ಚಾಫ್ ಅವರ ಮೊದಲ ನಿಯಮವನ್ನು ಇಲ್ಲಿ ಅನ್ವಯಿಸುತ್ತೀರಿ ಅದು I 24 I 23 I 21 ಆಗಿರುತ್ತದೆ ಸರಿ ಆದ್ದರಿಂದ ನೀವು ಪ್ರತಿ ಯೂನಿಟ್ಗೆ I 23 j0 004 p u ಪಡೆಯುತ್ತೀರಿ ಸರಿ ಆದ್ದರಿಂದ ನೀವು I 23 ಎಂದು ಕರೆಯುವುದು ಇದು ಮುಂದಿನದು ಅದೇ ರೀತಿ ನಿಮ್ಮ I23V2f V3fj0 004 ಆದ್ದರಿಂದ V 3f V 2f j0 10 0 4169 j0 004 0 u ಸರಿ Similarly I13V1f V3fZ130 4169 0 20 j0 002 p u right ಅಂತೆಯೇ I13V1f V3fZ130 4169 0 4173j0 20 j0 002 p u ಆದ್ದರಿಂದ ನೀವು ಕರೆಯುವ ಈ ವಿಷಯ ಮತ್ತು MVA ಬೇಸ್ ಫಾಲ್ಟ್ ಕರೆಂಟ್ಗೆ ಬಸ್ 4 ಫಾಲ್ಟ್ ಕರೆಂಟ್ನಲ್ಲಿರುವ ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಎಂವಿಎ IfMVAbase8 ಆದ್ದರಿಂದ ಇದಕ್ಕಾಗಿ ತಪ್ಪು ಅಧ್ಯಯನ ಮಾಡುವ ಮೊದಲು ಇದು ಒಂದು ಉದಾಹರಣೆಯಾಗಿದೆ ವಾಸ್ತವವಾಗಿ ಮೂರು ಹಂತದ ದೋಷಕ್ಕಾಗಿ ಅದು ದೊಡ್ಡ ವ್ಯವಸ್ಥೆಗೆ ಶಾರ್ಟ್ ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ಹೋಗುತ್ತದೆ ಮತ್ತು ನಿಮ್ಮ Z ಬಸ್ ಅಲ್ಗಾರಿದಮ್ ಎಂದು ನೀವು ಕರೆಯುತ್ತೀರಿ ಆದ್ದರಿಂದ ನಿಮ್ಮ ಮೂರು ಹಂತದ ದೋಷಕ್ಕಾಗಿ ಇನ್ನೂ ಅನೇಕ ಸಣ್ಣ ವಿಷಯಗಳು ಇದ್ದವು ಆದ್ದರಿಂದ ಆ ಭಾಗವನ್ನು ನಾನು ಯೋಚಿಸಿದೆ ನಾನು ಸಮ್ಮಿತೀಯ ಘಟಕ ಮತ್ತು ಅಸಮತೋಲಿತ ದೋಷದ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇನೆ ವಿಶೇಷವಾಗಿ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಅನುಕ್ರಮ ರೇಖಾಚಿತ್ರಮತ್ತು ಅವುಗಳ ಸಂಪರ್ಕ ವಿಶೇಷವಾಗಿ ಶೂನ್ಯ ಅನುಕ್ರಮ ನೆಟ್ವರ್ಕ್ ರೇಖಾಚಿತ್ರ ಈಗ ಶಾರ್ಟ್ ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ನೀವು ಎನ್ ಬಸ್ ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ನೀವು ಬಸ್ 1 ಬಸ್ 2 ಬಸ್ ಎನ್ ಎಂದು ಎನ್ ಬಸ್ ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದ್ದೀರಿ ಇದು rth ನೇ ಬಸ್ ಸರಿ ಆದ್ದರಿಂದ ಇದು ನೀವು ಕರೆಯುವ ಒಂದು ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದ್ದು ಈ ವಿಷಯವು ವಿದ್ಯುತ್ ವ್ಯವಸ್ಥೆ ಮತ್ತು ಇವು ಜನರೇಟರ್ 1 ಜನರೇಟರ್ 2 ಆಗಿದ್ದರೆ ಮತ್ತು ಅದು rth ನೇ ಜನರೇಟರ್ ಮತ್ತು ಜನರೇಟರ್ N ಸರಿ ಈಗ ಲೋಡ್ ಫ್ಲೋ ಅಧ್ಯಯನಗಳನ್ನು ಬಳಸಿಕೊಂಡು ಪ್ರಿಫಾಲ್ಟ್ ಬಸ್ ವೋಲ್ಟೇಜ್ ಮತ್ತು ಲೈನ್ ವಿದ್ಯುತ್ಅನ್ನು ಪಡೆಯಲು ಶಾರ್ಟ್ ಸರ್ಕ್ಯೂಟ್ ಅಧ್ಯಯನಗಳಿಗೆ ನೀವು ಮೊದಲ ಹೆಜ್ಜೆಯನ್ನು ಊಹಿಸುತ್ತೀರಿ ಆದ್ದರಿಂದ ಪೂರ್ವ ದೋಷದ ಬಸ್ ವೋಲ್ಟೇಜ್ಗಳು ಇದನ್ನು VBUS0V10 V20 Vr0 Vn0 ಪೂರ್ವಭಾವಿ ಬಸ್ ವೋಲ್ಟೇಜ್ಗಳು ಸರಿ ಆದ್ದರಿಂದ ಇವು ಪ್ರಿಫಾಲ್ಟ್ ಬಸ್ ವೋಲ್ಟೇಜ್ಗಳಾಗಿವೆ ಈಗ ನಾವು ನಂತರ ಏನು ಮಾಡುತ್ತೇವೆ ನಿಮ್ಮ ಈ ಬಸ್ ಆರ್ ದೋಷಯುಕ್ತ ಬಸ್ ಆಗಿದೆ ಆದ್ದರಿಂದ Z f ತಪ್ಪು ಪ್ರತಿರೋಧ ಸರಿ Z f ತಪ್ಪು ಪ್ರತಿರೋಧ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಪೋಸ್ಟ್ ಫಾಲ್ಟ್ ಬಸ್ ವೋಲ್ಟೇಜ್ ವೆಕ್ಟರ್ ಅನ್ನು VBUSfVBUS0V ಎಂದು ನೀಡಲಾಗುತ್ತದೆ ಏಕೆಂದರೆ ದೋಷ ಇದ್ದಾಗ ವೋಲ್ಟೇಜ್ ಬದಲಾಗುತ್ತದೆ ಆದ್ದರಿಂದ ನೀವು ΔV ಅನ್ನು ಪಡೆಯಬೇಕು ಇದು ಸಮೀಕರಣ 2 ಸರಿ ಆದ್ದರಿಂದ ದೋಷದಿಂದ ಉಂಟಾಗುವ ಬಸ್ ವೋಲ್ಟೇಜ್ನಲ್ಲಿ V ವೆಕ್ಟರ್ ಬದಲಾವಣೆಗಳು ಮತ್ತು ಅದರಿಂದ VV1 V2 Vn ಈ ಸಮೀಕರಣವನ್ನು 2 a ಎಂದು ನೀಡಲಾಗಿದೆ ಆದ್ದರಿಂದ ಈಗ ನಾವು ಮಾಡಬೇಕಾಗಿರುವುದು ವ್ಯವಸ್ಥೆಯ ಥೆವೆನಿನ್ ನೆಟ್ವರ್ಕ್ ಸರಿ ಆದ್ದರಿಂದ ನಾವು ಈ ನೆಟ್ವರ್ಕ್ಗೆ ಸಮಾನವಾದ ಥೆವೆನಿನ್ ಅನ್ನು ತೆಗೆದುಕೊಂಡಾಗ ಬಸ್ r ನಲ್ಲಿ ದೋಷ ಸಂಭವಿಸಿದೆ ಎಂದು ಭಾವಿಸೋಣ ಮತ್ತು ಬಸ್ r ದೋಷಪೂರಿತ ಬಸ್ ಆಗಿದೆ ಸರಿ ಆದ್ದರಿಂದ ಇದು ಅಂಕಿ 3 ಆಗಿದೆ ಆದ್ದರಿಂದ ಜನರೇಟರ್ಗಳೊಂದಿಗಿನ ವ್ಯವಸ್ಥೆಯ ಥೆವೆನಿನ್ ನೆಟ್ವರ್ಕ್ ಅನ್ನು ಅಸ್ಥಿರ ಮತ್ತು ಉಪ ಅಸ್ಥಿರ ಪ್ರತಿಕ್ರಿಯಾತ್ಮಕಗಳಿಂದ ಅವುಗಳ emf ಗಳೊಂದಿಗೆ ಕಡಿಮೆಗೊಳಿಸಲಾಗುತ್ತದೆ ನಾವು ಉದಾಹರಣೆ 1 ಮಾಡಿದ ರೀತಿ ಸರಿ ಆದ್ದರಿಂದ ನೀವು emf ಕಿರುಚಿತ್ರದೊಂದಿಗೆ ಕಲಿತಿರಿ ಮತ್ತು ಮೊದಲ ಸಮಸ್ಯೆಗಾಗಿ ನಾವು ಅದನ್ನು ಮಾಡಿದ್ದೇವೆ ಆದ್ದರಿಂದ ಎಲ್ಲಾ ವಸ್ತುಗಳು ಜನರೇಟರ್ ಮಾತ್ರ xg1xg2 ಮತ್ತು xgn ಮತ್ತು xgr ಅನ್ನು ಪ್ರತಿನಿಧಿಸುತ್ತವೆ ಈ ಎಲ್ಲಾ ವಿಷಯ ಮತ್ತು ದೋಷ ಬಸ್ ಆರ್ ನಲ್ಲಿ ಸಂಭವಿಸಿದೆ ಆದ್ದರಿಂದ ಈ ನಿಮ್ಮ ವೋಲ್ಟೇಜ್ನ ಪೂರ್ವನಿಯೋಜಿತವಾಗಿದೆ ಸರಿ ಮತ್ತು ದೋಷ ಪ್ರತಿರೋಧವು Z f ಇದ್ದಾಗ ಆದ್ದರಿಂದ V r f ಈ Z f V r ನೊಂದಿಗೆ ಸರಣಿಯಲ್ಲಿದೆ ಮತ್ತು ದೋಷ ವಿದ್ಯುತ್ I f ಆಗಿದೆ ಸರಿ ಆದ್ದರಿಂದ ಇದರರ್ಥ ಇದು ಥೆವೆನಿನ್ ಸಮಾನವಾಗಿದೆ ಸರಿ ದೋಷ ಸಂಭವಿಸಿದಾಗಲೆಲ್ಲಾ ಆ ನಿರ್ದಿಷ್ಟ ದೋಷಪೂರಿತ ಬಸ್ ಅನ್ನು ನೀವು ಆ ವೋಲ್ಟೇಜ್ v r 0 ಎಂದು ಪರಿಗಣಿಸುತ್ತೀರಿ ಮತ್ತು ದೋಷ ಪ್ರತಿರೋಧವಾಗಿದ್ದರೆ ಮೂಲತಃ ನಾವು ಹೇಳುತ್ತೇವೆ v r 0 ಇಲ್ಲಿ ಮೈನಸ್ ಧ್ರುವೀಯತೆ ಜೊತೆಗೆ ಇಲ್ಲಿ ಮೈನಸ್ ಫಾಲ್ಟ್ ಕರೆಂಟ್ ಕಡಿಮೆಯಾಗುತ್ತಿದೆ ಮತ್ತು ಇದರರ್ಥ ಇದು Z f ಬಲದೊಂದಿಗೆ ಸರಣಿಯಲ್ಲಿದೆ ಮತ್ತು ನೀವು ಈ ಎಲ್ಲಾ ಸಂಗತಿಗಳನ್ನು ನೀವು ಕರೆಯುವ ಅಸ್ಥಿರ ಅಥವಾ ಉಪ ಅಸ್ಥಿರ ಪ್ರತಿಕ್ರಿಯಾತ್ಮಕಗಳಿಂದ ಅವುಗಳ emf ಶಾರ್ಟ್ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸಲಾಗುತ್ತದೆ ಆದ್ದರಿಂದ ಜನರೇಟರ್ಗಳು emf ಇಲ್ಲಿಗೆ ಬರುತ್ತಿಲ್ಲ ಸರಿ ಮತ್ತು ಆ ಬಸ್ r ದೋಷ ಮಾತ್ರ ಇದು ಸಂಭವಿಸಿದೆ ಆದ್ದರಿಂದ ಆ v r 0 ಪೂರ್ವ ದೋಷ ವೋಲ್ಟೇಜ್ ಈ ರೀತಿಯಾಗಿ ನೀವು ಥೆವೆನಿನ್ ನೆಟ್ವರ್ಕ್ ಎಂದು ಕರೆಯುವದನ್ನು ಪ್ರತಿನಿಧಿಸುತ್ತೀರಿ ಸರಿ ಇದನ್ನು ಮಾಡಿದ ನಂತರ ಆ ಥೆವೆನಿನ್ ನೆಟ್ವರ್ಕ್ ಮತ್ತು ಈ I f ಪ್ರಸ್ತುತ ದಿಕ್ಕನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಅಂದರೆ ಈ ಬಸ್ r ಗೆ ಇಂಜೆಕ್ಟ್ ಮಾಡಲಾದ ವಿದ್ಯುತ್ I f ಆಗಿರುತ್ತದೆ ಏಕೆಂದರೆ ದೋಷ ವಿದ್ಯುತ್ ಇಲ್ಲಿಗೆ ಹೋಗುತ್ತಿದೆ ಸರಿ ಆದ್ದರಿಂದ ಇದು ಫಿಗರ್ 3 ಆಗಿದೆ ಆದ್ದರಿಂದ ನಿಮ್ಮ ತಿಳುವಳಿಕೆಗಾಗಿ V r 0 ನೊಂದಿಗೆ ನಿಷ್ಕ್ರಿಯಥೆವೆನಿನ್ ನೆಟ್ವರ್ಕ್ ಅನ್ನು ನೀವು ಪ್ರಚೋದಿಸುತ್ತೀರಿ ಎಂದು ನಾವು ಬರೆದಿದ್ದೇವೆ ಅದು Z f ದೊಂದಿಗೆ ಸರಣಿಯಲ್ಲಿದೆ ಆದ್ದರಿಂದ ನೀವು ΔV Z BUS C f ಅನ್ನು ಬರೆಯಬಹುದು C f ವಾಸ್ತವವಾಗಿ ಪ್ರಸ್ತುತ ಸರಿ ನಾನು ಅದಕ್ಕೆ ಬರುತ್ತೇನೆ ಅಲ್ಲಿಯೇ Z BUS ನಿಷ್ಕ್ರಿಯ ಥೆವೆನಿನ್ ನೆಟ್ವರ್ಕ್ನ ಬಸ್ ಪ್ರತಿರೋಧ ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ನಿಮಗೆ Z BUS ಮತ್ತು ಈ ನೆಟ್ವರ್ಕ್ ಅಗತ್ಯವಿದೆ ಇದು ನಿಜಕ್ಕೂ ಈ ನಿಷ್ಕ್ರಿಯ ಥೆವೆನಿನ್ ನೆಟ್ವರ್ಕ್ನ ಬಸ್ ಪ್ರತಿರೋಧವಾಗಿದೆ ಸರಿ ಅದನ್ನು ನಿಜವಾಗಿಯೂ ಹಿಡಿದಿಟ್ಟುಕೊಳ್ಳುವ ಮೂಲಕ ನೀಡಲಾಗುತ್ತದೆ ಅದನ್ನು ನಿಮ್ಮ ZBUSZ11 Z12 Z21 Z22 Z1n Z2n Zn1 Zn2 Znn ನಿಂದ ನೀಡಲಾಗಿದೆ ನನ್ನ ಪ್ರಕಾರ Y ಮ್ಯಾಟ್ರಿಕ್ಸ್ನ ವಿಲೋಮವು Z BUS ಅನ್ನು ನೀಡುತ್ತದೆ ಆದ್ದರಿಂದ ಇದು Z BUS ಮ್ಯಾಟ್ರಿಕ್ಸ್ ಮತ್ತು C f ಬಸ್ ಕರೆಂಟ್ ಇಂಜೆಕ್ಷನ್ ವೆಕ್ಟರ್ ಆಗಿದೆ ಸರಿ ಆದ್ದರಿಂದ ನೆಟ್ವರ್ಕ್ ಅನ್ನು ಪ್ರಸ್ತುತ I f ನೊಂದಿಗೆ r ನೇ ಬಸ್ನಲ್ಲಿ ಮಾತ್ರ ಸೇರಿಸಿದೆ ಇದರರ್ಥ ನೀವು ಈ ಸಮಾನ ನೆಟ್ವರ್ಕ್ ಅನ್ನು ತೆಗೆದುಕೊಂಡಾಗ ಈ ವಿದ್ಯುತ್ಅನ್ನು ಮಾತ್ರ ಸೇರಿಸಿ ಎಲ್ಲಾ ಇತರ ವಿದ್ಯುತ್ಗಳು 0 ಸರಿ ಆದ್ದರಿಂದ ಇದರರ್ಥ ಸಿ ಎಫ್ ನಿಮ್ಮದು ನೀವು ಬಸ್ ಕರೆಂಟ್ ಇಂಜೆಕ್ಷನ್ ವೆಕ್ಟರ್ ಮತ್ತು ಮೈನಸ್ನೊಂದಿಗೆ ಇಂಜೆಕ್ಟ್ ಮಾಡಲಾದ ವಿದ್ಯುತ್ ಎಂದು ಕರೆಯುತ್ತಿದ್ದರೆ ಅದು ದೋಷ ವಿದ್ಯುತ್ಅಗಿದ್ದರೆ ನಿಮ್ಮ ಈ ವಿಷಯವು ಕೆಳಕ್ಕೆ ಹೋಗುತ್ತದೆ ಸರಿ ಆದ್ದರಿಂದ ಅದು ನೆಲಕ್ಕೆ ಮೂರು ಹಂತದ ದೋಷವಾಗಿದ್ದರೆ ನಿಮ್ಮ ಬಳಿಗೆ ಹೋಗುವ ವಿದ್ಯುತ್ ಈ ವಿದ್ಯುತ್ ಇದಕ್ಕೆ ಹೋಗುತ್ತದೆ ಸರಿ ಆದ್ದರಿಂದ ಇಂಜೆಕ್ಟ್ ಮಾಡಲಾದ ವಿದ್ಯುತ್ -I f ಆಗಿರುತ್ತದೆ ಆದ್ದರಿಂದ ಇದರರ್ಥ r ನೇ ಬಸ್ನಲ್ಲಿ ಮಾತ್ರ ಆದ್ದರಿಂದ ನೀವು ಈ ಸಮೀಕರಣವನ್ನು ಕರೆಯುವಿರಿ ನೀವು ಈ ಸಮೀಕರಣವನ್ನು ಬರೆದರೆ ಈ ಪ್ರಸ್ತುತ ವೆಕ್ಟರ್ ಅಂದರೆ ನಿಮ್ಮ ಈ ವಿದ್ಯುತ್ ನಾನು ಸಿ ಎಫ್ ಬದಲಿಗೆ ಸಿ ತೆಗೆದುಕೊಂಡಿದ್ದೇನೆ ಅಷ್ಟೆ Cf0 0 Irf If 0 ಆ ಅಂಕಿ ಅಂಶದಲ್ಲಿ ಪ್ರಸ್ತುತ ಇಂಜೆಕ್ಷನ್ r ನೇ ಬಸ್ ಹೊರತುಪಡಿಸಿ 0 ಆಗಿದೆ I rf I f ಇದು ವಾಸ್ತವವಾಗಿ ನಿಮ್ಮ ಸಮೀಕರಣವಾಗಿದೆ ನೀವು 4 ಎಂದು ಕರೆಯುವದು ಸರಿ ಆದ್ದರಿಂದ 2 Bಬಿ ಮತ್ತು 4 ಸಮೀಕರಣದಿಂದ ನೀವು 2 ಬಿ ಯಿಂದ ಕರೆಯುವ ಅರ್ಥ ಅಂದರೆ ಈ ಸಮೀಕರಣದಿಂದ 2 Bಬಿ ಅಂದರೆ ಈ ಸಮೀಕರಣವನ್ನು 2 ಬಿ ಮತ್ತು ಈ ಸಮೀಕರಣ 4 ಎಂದು ಬರೆಯಿರಿ ನಿಮ್ಮ ΔV r Z rr I f ಅನ್ನು ನೀವು ಪಡೆಯುತ್ತೀರಿ ಮತ್ತೆ ಧನ್ಯವಾದಗಳು